ಪ್ರೊಫೆಸರ್ ಬಾಲಾ ಸರಿ ಹಲೋ ಮತ್ತು ನಮ್ಮ ವಿನ್ಯಾಸ ಚಿಂತನೆ ಮಾಡ್ಯೂಲ್ಗೆ ಮತ್ತೆ ಸ್ವಾಗತ ಇಂದುನಾನು ನಿಮಗೆ ವಿನ್ಯಾಸ ಚಿಂತನೆಯ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಲಿದ್ದೇನೆ ಆದ್ದರಿಂದ ನಾವು ಬಹುಶಃ ನೋಡುವಂತೆ ವಿನ್ಯಾಸ ಚಿಂತನೆಯು ಹಳೆಯದು ಆದ್ದರಿಂದ ನಾನು 60 ರ ದಶಕದ ಬಗ್ಗೆ ಪ್ರಸ್ತಾಪಿಸಿದ್ದೇನೆ ಆದರೆ ಬಹುಶಃ ನಾವು ಅದನ್ನು ನಂತರದ ದಿನಗಳಿಗೆ ಕಾಯ್ದಿರಿಸುತ್ತೇವೆ ಆದರೆ ಸದ್ಯಕ್ಕೆ ನಾನು ಸೃಜನಶೀಲ ಎಂಜಿನಿಯರಿಂಗ್ ಅನ್ನು ಸಂಕ್ಷಿಪ್ತವಾಗಿ ಸ್ಪರ್ಶಿಸುತ್ತೇನೆ ಇದನ್ನು 50 ರ ದಶಕದಲ್ಲಿ ಜಾನ್ ಅರ್ನಾಲ್ಡ್ ಎಂಬ ಸಂಭಾವಿತ ವ್ಯಕ್ತಿಯು ಹೆಸರಿಟ್ಟರು ಆದ್ದರಿಂದ ಅವರು ಯುಎಸ್ ನ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲ್ಲಿ ಬೋಧಿಸುತ್ತಿದ್ದರು ಅವರು ಪ್ರಾಧ್ಯಾಪಕರು ಮತ್ತು ಕಂಪನಿಗಳಿಗೆ ಸಲಹೆಗಾರು ಕೂಡ ಆಗಿದ್ದರು ಆದ್ದರಿಂದ ಅವರು ಸೃಜನಶೀಲ ಎಂಜಿನಿಯರಿಂಗ್ ಎಂದು ಕರೆಯಲ್ಪಡುವ ಈ ಕೋರ್ಸ್ ಅನ್ನು ಕಲಿಸಿದರು ಅ ಲ್ಯಾಬ್ಲ್ಲಿ ಸೃಜನಶೀಲತೆ ವಾಸ್ತವವಾಗಿ ಒಂದು ತರಗತಿಯ ಅಧಿವೇಶನವಾಗಬಹುದು ಎಂಬ ಸಂಪೂರ್ಣ ಕಲ್ಪನೆಯನ್ನು ಅವರು ಪರಿಚಯಿಸಿದರು ಇದನ್ನು ತರಗತಿಯೊಳಗೆ ತಯಾರಿಸಬಹುದು ಇಡೀ ಪ್ರಕ್ರಿಯೆಯನ್ನು ತಳಹದಿ ಮಟ್ಟದಿಂದ ರಚನೆ ಹಾಗೆ ಮಾಡಬಹುದು ಆದ್ದರಿಂದ ಜನರ ಅಭಿಪ್ರಾಯದ ಪ್ರಕಾರ ಇದು ಬಹುಶಃ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಮಾತ್ರ ಅಂದರೆ ಅಸ್ಪಷ್ಟ ಕೂದಲನ್ನು ಹೊಂದಿರುವ ಜನರಿಗೆ ಮತ್ತು ಲ್ಯಾಬ್ ನ ಯಾವುದೋ ಮೂಲೆಯಲ್ಲಿ ಕುಳಿತಿರುವರಿಗೆ ಸೀಮಿತವಾಗಿದೆ ಅವುಗಳು ಸೃಜನಶೀಲತೆಯ ಪ್ರಕಾರಗಳು ಆಗಿದ್ದವು ನೀವು ಸೃಜನಶೀಲತೆಯನ್ನು ಹೇಳಿದಾಗ ನೀವು ಅವುಗಳನ್ನು ಸಂಬಂಧಿಸುತ್ತೀರಿ ಜಾನ್ ಅರ್ನಾಲ್ಡ್ ಅವರು ಇದು ಈ ರೀತಿ ಅಲ್ಲ ಎಂದು ಹೇಳಿದರು ನಾವು ಇಡೀ ವಿಷಯವನ್ನು ನಿಯಂತ್ರಿತ ಪರಿಸರದಲ್ಲಿ ತರಗತಿಯಂತೆ ಮರುಸೃಷ್ಟಿಸಬಹುದು ಆದ್ದರಿಂದ ಅವರು ಇದನ್ನು ಕಲಿಸುವ ಎಂಜಿನಿಯರ್ ಮಾರ್ಗಗಳನ್ನು ಕಂಡುಕಂಡರು ಮತ್ತು ಅವರಿಗೆ ಅವರ ನೆಚ್ಚಿನ ವಿಷಯವೆಂದರೆ ವೈಜ್ಞಾನಿಕ ಕಲ್ಪನೆಯಾಗಿತ್ತು ಆದ್ದರಿಂದ ವೈಜ್ಞಾನಿಕ ಕಲ್ಪನೆಯು ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕಾದ ಒಂದು ಉತ್ತಮ ವಿಷಯವಾಗಿದೆ ಏಕೆಂದರೆ ಇಂದಿನಿಂದ 1000 ವರ್ಷಗಳ ಹಿಂದೆ ಏನಾಗಿತ್ತು ಎಂದು ತಿಳಿಯುವ ಅವರ ಕುತೂಹಲ ಹೆಚ್ಚಿಸುತ್ತದೆ ಯಾರಿಗೂ ಗೊತ್ತಿಲ್ಲ ಆದರೆ ಜನರು ಎಲ್ಲ ರೀತಿಯ ನೈಜತೆಗಳ ಬಗ್ಗೆ ಊಹಿಸಲು ಇದು ಒಂದು ಉತ್ತಮ ಸಾಧನವಾಗಿದೆ ಆದ್ದರಿಂದ ನಿಜವಾಗಿಯೂ ತನಗೆ ತಿಳಿಯದೆ ಹಾಗೆ ಅವನು ತನ್ನ ಅನುಕೂಲಕ್ಕೆ ಬಳಸಿಕೊಂಡನು ನೀವು ಯಾರನ್ನಾದರೂ ಒಂದು ವೇಳೆ ವಿಚಾರಿಸಲು ಕೇಳಿದರೆ ನಿಮಗೆ ಯಾರಾದರೂ ಗೊತ್ತಾ ಎಂದು ಅಂದುಕೊಳ್ಳಿ ನಾನು ಭಾರತದಲ್ಲಿದ್ದರೆ ಭಾರತ ಹೊರತುಪಡಿಸಿ ಇತರ ಜನರ ಬಗ್ಗೆ ಯೋಚಿಸಬೇಡಿ ಆದರೆ ಅವರ ದೃಷ್ಟಿಕೋನದಿಂದ ಯೋಚಿಸಿ ಇಟಲಿಯಲ್ಲಿರುವ ಜನರು ಉದಾಹರಣೆಗೆ ಜನರಿಗೆ ಸ್ವಲ್ಪ ಕಷ್ಟವಾಗುತ್ತದೆ ಇಲ್ಲಿ ಮಾನ್ಯವಾಗಿರುವ ವಿಷಯಗಳು ಇಟಲಿಯಲ್ಲಿಯೂ ಸಹ ಮಾನ್ಯವಾಗಿರುತ್ತವೆ ಮತ್ತು ಆದ್ದರಿಂದ ಅವರು ಕೆಲವು ವಿನ್ಯಾಸ ಮತ್ತು ವಿನ್ಯಾಸದ ಆಲೋಚನೆ ತಪ್ಪುಗಳನ್ನು ಮಾಡಬಹುದು ಆದ್ದರಿಂದ ಪ್ರೊಫೆಸರ್ ಜಾನ್ ಅರ್ನಾಲ್ಡ್ ಅವರ ವಿಧಾನವು ವಿದ್ಯಾರ್ಥಿಗಳನ್ನು ತಮ್ಮ ಮತ್ತು ತಮ್ಮದೇ ಆದ ಸನ್ನಿವೇಶದ ಬಗ್ಗೆ ಮಾತ್ರ ಯೋಚಿಸುವ ಈ ಸಂಪೂರ್ಣ ಹಾದಿಯಿಂದ ದೂರವಿಡುವುದಲ್ಲದೆ ದೂರದ ಸಂಪರ್ಕ ಹೊಂದಿರುವ ಮತ್ತೊಬ್ಬರ ಬಗ್ಗೆ ಯೋಚಿಸುವ ವಿಧಾನವಾಗಿದೆ ಆದ್ದರಿಂದ ಬಹಳ ಮುಖ್ಯವಾದ ಕೇಸ್ ಸ್ಟಡಿ ಬಳಸಿದ್ದು ನೀವು ನೋಡಬಹುದು ಆ ಸಮಯದಲ್ಲಿ ಆರ್ಕ್ಟುರಸ್ IV ಎಂದು ಕರೆಯಲ್ಪಡುವ ಅತ್ಯಂತ ಪ್ರಸಿದ್ಧ ಕೇಸ್ ಸ್ಟಡಿ ಯಾಗಿದೆ ಈಗ ಈ ಕೇಸ್ ಸ್ಟಡಿ ಯ ಸಂಕ್ಷಿಪ್ತ ಇತಿಹಾಸವನ್ನು ನಿಮಗೆ ನೀಡಲು ಅಂದರೆ ಬೂಟ್ಸ್ ಎಂಬ ನಕ್ಷತ್ರಪುಂಜದ ನಕ್ಷತ್ರ ಆರ್ಕ್ಟುರಸ್ ಯಾಗಿದೆ ನಾನು ಉಚ್ಚಾರಣೆಯನ್ನು ತಪ್ಪಾಗಿ ಮಾಡಿರಬಹುದು ಆದರೆ ನೀವು ಅದನ್ನು ನೋಡಬಹುದು ಇದು ಒಂದು ನಕ್ಷತ್ರಪುಂಜದಲ್ಲಿನ ಈ ನಿರ್ದಿಷ್ಟ ನಕ್ಷತ್ರವು ಭೂಮಿಯಿಂದ 33 ಬೆಳಕಿನ ವರ್ಷಗಳ ದೂರದಲ್ಲಿದೆ ಒಂದು ವರ್ಷದಲ್ಲಿ ಬೆಳಕು ಪ್ರಯಾಣಿಸುವ ದೂರವೇ ಬೆಳಕಿನ ವರ್ಷವಾಗಿದೆ ಇದು ತುಂಬಾ ವೇಗವಾಗಿ ಚಲಿಸುತ್ತದೆ ಆದ್ದರಿಂದ ಒಂದು ವರ್ಷ ಅಂದರೆ ಅದು ನಿಜವಾಗಿಯೂ ದೀರ್ಘ ಕಾಲ ಮತ್ತು 33 ವರ್ಷದವರೆಗೆ ಚಲಿಸುತ್ತದೆ ಆದ್ದರಿಂದ ಇಂದು ನೀವು ಭೂಮಿಯಿಂದ ಸಿಗ್ನಲ್ ಅನ್ನು ಕಳುಹಿಸಿದರೆ ಅದು 33 ವರ್ಷಗಳ ನಂತರ ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಅದು ಭೂಮಿಯಿಂದ ದೂರದಲ್ಲಿದೆ ಆದ್ದರಿಂದ ಅವರು ಗ್ರಹ ಸೂರ್ಯನಿಂದ ನಾಲ್ಕನೇ ಗ್ರಹ ಆರ್ಕ್ಟುರಸ್ ಎಂದು ವಿದ್ಯಾರ್ಥಿಗಳಿಗೆ ಸೂರ್ಯನಲ್ಲ ಆರ್ಕ್ಟುರಸನ್ನು ಕಲ್ಪಿಸಿಕೊಳ್ಳುವಂತೆ ಕೇಳಿದರು ಮತ್ತು ಅಲ್ಲಿ ಸಣ್ಣ ನಾಗರಿಕತೆ ಮತ್ತು 1000 ವರ್ಷಗಳು ಭವಿಷ್ಯದ ಭೂಮಿಯ ಜನರು ಅಲ್ಲಿಗೆ ಹೋಗಿ ತಮ್ಮ ವ್ಯವಹಾರವನ್ನು ಸ್ಥಾಪಿಸಲು ಪ್ರಾರಂಭಿಸುತ್ತಾರೆ ಎಂದು ಕಲ್ಪಿಸಿಕೊಳ್ಳುವಂತೆ ಕೇಳಿದರು ಆದ್ದರಿಂದ ಅವರು ಎಂಐಟಿ ಅಥವಾ ಮ್ಯಾಸಚೂಸೆಟ್ಸ್ ಇಂಟರ್ ಗ್ಯಾಲಕ್ಟಿಕ್ ಟ್ರಾವೆಲ್ ಕಂಪನಿಗೆ ಕರೆ ಮಾಡಿದರು ಆದ್ದರಿಂದ ಭವಿಷ್ಯದಲ್ಲಿ 1000 ವರ್ಷಗಳಲ್ಲಿ ಕಾಲ್ಪನಿಕ ಕಂಪನಿಯನ್ನು ಅವರು ಎಂಐಟಿ ಎಂದು ಕರೆಯುವರು ಆದ್ದರಿಂದ ಆ ಏಲಿಯನ್ ರು ಬಹಳ ಭಿನ್ನರಾಗಿದ್ದಾರೆ ಅಂದರೆ ನಮ್ಮಿಂದ ಭೂಮಿಯ ಜನರಿಂದ ಆದ್ದರಿಂದ ಉದಾಹರಣೆಗೆ ಅಲ್ಲಿಯ ಏಲಿಯನ್ರು ಮೂರು ಬೆರಳುಗಳನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದರು ಆದ್ದರಿಂದ ಪ್ರತಿ ಕೈಯಲ್ಲಿ ಐದು ಬೆರಳು ಇರುವ ನಮ್ಮಂತೆ ಅವರು ಇಲ್ಲ ಆದ್ದರಿಂದ ಪ್ರತಿ ಕೈಯಲ್ಲಿ ಮೂರು ಬೆರಳುಗಳಿವೆ ಅವರಿಗೆ ಮೂರು ಕಣ್ಣುಗಳಿವೆ ಆದ್ದರಿಂದ ಅವುಗಳಲ್ಲಿ ಒಂದು ವಾಸ್ತವವಾಗಿ ಕ್ಷ ಕಿರಣಗಳನ್ನು ನೋಡಬಹುದು ಆದ್ದರಿಂದ ಅದು ತುಂಬಾ ವಿಭಿನ್ನವಾಗಿದೆ ಅಲ್ಲಿ ಆಮ್ಲಜನಕ ಸಮೃದ್ಧವಿಲ್ಲ ಆದರೆ ಮೀಥೇನ್ ಸಮೃದ್ಧವಾಗಿರುವ ವಾತಾವರಣವನ್ನು ಅವರು ಹೊಂದಿರುವರು ಆದ್ದರಿಂದ ಅವರು ಏಲಿಯನ್ರನ್ನು ಮೆಥಾನಿಯನ್ಸ್ ಅಥವಾ ಮೆಥಾನಿಯನ್ಸ್ ಎಂದು ಕರೆದರು ಆದ್ದರಿಂದ ಅವರು ಭೂಮಿಯಲ್ಲಿರುವವರಿಗಿಂತ ಬಹಳ ಭಿನ್ನರು ಉಷ್ಣತೆಯೂ ಕೂಡ ಅವರ ಬೇಸಿಗೆಯ ಸರಾಸರಿ ತಾಪಮಾನ 50 ° C ಮತ್ತು ಚಳಿಗಾಲದ ಸರಾಸರಿ ತಾಪಮಾನ 110 C ಆಗಿದೆ ಆದ್ದರಿಂದ ಭೂಮಿಗೆ ಸಮಂಜಸವಾಗಿರುವ ಯಾವುದೂ ಆರ್ಕ್ಟುರಸ್ IV ಗೆ ವಾಸ್ತವವಾಗಿ ಸಮಂಜಸವಾಗಿಲ್ಲ ಅಲ್ಲದೆ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಅವುಗಳ ಗುರುತ್ವಾಕರ್ಷಣೆಯ ಬಲವು ಭೂಮಿಗೆ ಹೋಲಿಸಿದರೆ 11 ಪಟ್ಟು ಹೆಚ್ಚು ಆಗಿದೆ ಆದ್ದರಿಂದ ನೀವು ಜಿಗಿಯಬೇಕಾದರೆ ಜಿಗಿಯುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲಿ 11 ಮೀ ಎಂದು ತಿಳಿದು ಆ ವ್ಯಕ್ತಿಯು ಜಿಗಿದರೆ ಅಲ್ಲಿ ಕೇವಲ 1 ಮೀ ಮಾತ್ರ ಜಿಗಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಗುರುತ್ವಾಕರ್ಷಣೆಯಲ್ಲೂ ಒಂದು ರೀತಿಯ ವ್ಯತ್ಯಾಸವಾಗಿದೆ ಕೈಗಾರಿಕಾ ವಿಕಾಸದ ದೃಷ್ಟಿಯಿಂದ ಬಹುಶಃ ಅವರ ಶ್ರೇಯಾಂಕದ ಮಟ್ಟ ಕಡಿಮೆ ಇದೆ ಪ್ರೊಫೆಸರ್ ಜಾನ್ ಅರ್ನಾಲ್ಡ್ ಅವರ ಹೇಳಿಕೆಯಂತೆ ಸಲಹೆಗಾರ ಆರ್ಕ್ಟುರಸ್ IV ಗೆ ಹೋಗಿದ್ದರು ಸ್ಕೂಟರ್ನಂತೆ ಕಾಣುವುದ್ದನ್ನು ಕೆಲವು ಜನರು ಮಾತ್ರ ಹೊಂದಿದ್ದಾರೆಂದು ಅವರು ಕಂಡುಹಿಡಿದಿದ್ದಾರೆ ಆದ್ದರಿಂದ ಅದು ಅವರ ಬೆಳವಣಿಗೆಗಳ ಪ್ರಮಾಣವಾಗಿದೆ ಆದ್ದರಿಂದ ಈಗ ಏನು ಪ್ರೊಫೆಸರ್ ಅರ್ನಾಲ್ಡ್ ಪ್ರಕರಣದ ಅಧ್ಯಯನ ಸಮಯದಲ್ಲಿ ಏನು ಮಾಡಿದರು ಅಥವಾ ಈ ಕೇಸ್ ಸ್ಟಡಿ ವಿದ್ಯಾರ್ಥಿ ಸ್ವಂತಕ್ಕಾಗಿ ಮತ್ತು ಯಾವುದು ನಿಜವೆಂದು ಯೋಚಿಸುವಂತೆ ಮಾಡುವುದು ಅಲ್ಲ ಆದರೆ ಸಂಪೂರ್ಣವಾಗಿ ವಿಭಿನ್ನ ಪರಿಸರದಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಪರಿಸರ ಸೆಟಪ್ನಲ್ಲಿ ವಿಚಾರ ಮಾಡುವಂತೆ ಮಾಡುವುದು ಆದ್ದರಿಂದ ವಿನ್ಯಾಸ ಚಿಂತನೆಯು ನಿಮ್ಮನ್ನು ಆರಾಮದಾಯಕವಾದ ಸ್ಥಳದಿಂದ ಮೇಲಕ್ಕೆತ್ತಿ ನಿಮ್ಮ ಊಹೆಗಳು ಸಮಂಜಸವಾಗಿರುವ ಸ್ಥಳದಿಂದ ಅಸಮಂಜಸವಾಗಿರುವ ಸ್ಥಳಗಳಿಗೆ ನಿರ್ದಿಷ್ಟ ವಯಸ್ಸಿನವರಿಗೆ ಸರಿಸಿ ವಿಭಿನ್ನ ಸಂಸ್ಕೃತಿಗೆ ವಿಭಿನ್ನ ಪರಿಸರ ಸೆಟ್ಟಿಂಗ್ಗೆ ಕೇಂದ್ರೀಕರಿಸಲು ಪ್ರೊಫೆಸರ್ ಅರ್ನಾಲ್ಡ್ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಲು ಸುಳಿವು ನೀಡುತ್ತಿದ್ದರು ಮತ್ತು ವಿದ್ಯಾರ್ಥಿಗಳು ಈ ಸವಾಲನ್ನು ಕೈಗೆತ್ತಿಕೊಂಡರು ಮತ್ತು ಆಲೋಚನಾ ವ್ಯಾಯಾಮದ ವಿಷಯದಲ್ಲಿನ ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಬಹಳಷ್ಟು ಕಂಪನಿಗಳು ಈ ಆಲೋಚನೆಯನ್ನು ಖರೀದಿಸಿವೆ ಮತ್ತು ಪ್ರೊಫೆಸರ್ ಅರ್ನಾಲ್ಡ್ ಅವರನ್ನು ತಮ್ಮ ಕಂಪನಿಗೆ ಕರೆತಂದರು ಮತ್ತು ಹೇ ನೀವು ಇದನ್ನು ನಮಗಾಗಿ ಮಾಡಬಹುದಾ ನಮ್ಮ ಉದ್ಯೋಗಿಗಳಿಗೂ ಸಹ ಆದ್ದರಿಂದ ಇದು ಹೆಚ್ಚಾಗಿತ್ತು ಅವುಗಳಲ್ಲಿ ವಿದ್ಯಾರ್ಥಿಗಳು ನಿಜವಾಗಿ ಮಾಡಿದ ಕೆಲವು ಯಶಸ್ವಿ ವಿನ್ಯಾಸಗಳಲ್ಲಿ ಒಂದಾಗಿತ್ತು ನಾನು ನಿಮಗೆ ಪರದೆಯ ಮೇಲೆ ಎಗ್ಗೊಮೊಬೈಲ್ ತೋರಿಸಲಿದ್ದೇನೆ ಆದ್ದರಿಂದ ಇದು ಮೆಥಾನಿಯನ್ ನರ ವೈಯಕ್ತಿಕ ಸಾರಿಗೆಯಾಗಿದೆ ಆದ್ದರಿಂದ ಇದನ್ನು ವಿದ್ಯಾರ್ಥಿಗಳಲ್ಲಿ ಒಬ್ಬರು ವಿನ್ಯಾಸಗೊಳಿಸಿದ್ದಾರೆ ಇದು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಪ್ರಚಾರಗೊಂಡಾಗ ಔಟ್ ಆಫ್ ದಿ ಬಾಕ್ಸ್ ಆಗಿ ಬಹಳ ಜನಪ್ರಿಯವಾಗಿತ್ತು ಇದು ಒಂದು ರೀತಿಯ ಚಿಂತನೆಯಾಗಿದೆ ಉದ್ದನೆಯ ತೋಳುಗಳಿಂದ ಮೆಥಾನಿಯನ್ಸ್ ಗಳು ಮೊಟ್ಟೆಯಂತ ರಚನೆಯಲ್ಲಿ ಕುಳಿತಿರುವುದ್ದನ್ನು ನೀವು ನೋಡಬಹುದು ಅವರ ಮೈಕಟ್ಟು ವಿಭಿನ್ನವಾಗಿರುತ್ತದೆ ಮಾನವ ಜೊತೆಗೆ ಅವರ ಎತ್ತರ ಹೋಲಿಸಿದರೆ ನೀವು ತಿಳಿಯಬಹುದು ಆದ್ದರಿಂದ ಇದನ್ನೇ ಟೆರೇನಿಯನ್ ನ್ನರು ವಿನ್ಯಾಸಗೊಳಿಸಿದ್ದರು ಟೆರೇನಿಯನ್ನರ ಪ್ರಕಾರ ಮೆಥೇನಿಯನ್ಗಾಗಿ ಭೂಮಿಯ ಜನರನ್ನು ವಿನ್ಯಾಸಗೊಳಿಸಿದ್ದರು ಆದ್ದರಿಂದ ಇದು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಹುಟ್ಟುಹಾಕಿತು ಮತ್ತು ನೀವು ವಿದ್ಯಾರ್ಥಿಗಳೊಂದಿಗೆ ಸಾಕಷ್ಟು ಊಹಿಸುವಂತೆ ವ್ಯಾಪಕವಾಗಿ ಜನಪ್ರಿಯವಾಯಿತು ಮತ್ತು ಪ್ರೊಫೆಸರ್ ಅರ್ನಾಲ್ಡ್ ಅವರು ಇದನ್ನು ಕ್ರೀಡೆಯಾಗಿ ಸರಾಗವಾಗಿ 3 ಅಥವಾ 4 ಸಲ ಹೆಚ್ಚು ಪುನರಾವರ್ತಿಸಿ ಮತ್ತು ಸಂಪೂರ್ಣ ಕೇಸ್ ಸ್ಟಡಿ ಯೊಂದಿಗೆ ಬಂದರು ಅದು ಈ ಗ ಡಾಟ್ ಓ ರ್ ಜಿ ಆರ್ಕೈವ್ ನಲ್ಲಿ ಲಭ್ಯವಿದೆ ನಾನು ಪಟ್ಟಿಯಿಂದ ಲಿಂಕ್ ಮತ್ತು ಉಲ್ಲೇಖ ಪಟ್ಟಿ ಅನ್ನು ಕಳುಸುತ್ತೇನೆ ಪ್ರೊಫೆಸರ್ ಅರ್ನಾಲ್ಡ್ ಅವರ ಮಗ ಜೂನಿಯರ್ ಜಾನ್ ಅರ್ನಾಲ್ಡ್ ಇದನ್ನು ಡಾಟ್ ಓ ರ್ ಜಿ ಆರ್ಕೈವ್ ನಲ್ಲಿ ಪ್ರಕಟಿಸಿದ್ದಾರೆ ಆದ್ದರಿಂದ ಈ ಕೇಸ್ ಸ್ಟಡಿ ಒಂದು ನಾಕ್ಷತ್ರಿಕ ವಿನ್ಯಾಸದ ಆಲೋಚನಾ ವ್ಯಾಯಾಮಗಳಲ್ಲಿ ಸಂರಕ್ಷಿಸಿತವಾಗಿದೆ ಅದು ಇನ್ನೂ ಲಭ್ಯವಿದೆ ಮತ್ತು ನಾವೆಲ್ಲರು ಬಳಕೆ ಮಾಡಬಹುದು ಆದ್ದರಿಂದ ನಾನು ಅದನ್ನು ನಿಮಗೆ ತೋರಿಸುತ್ತೇನೆ ಎಂದು ನಾನು ಭಾವಿಸಿದೆ ಇನ್ನೂ ಒಂದು ಹಾಗೆ ಪ್ರೊಫೆಸರ್ ಅರ್ನಾಲ್ಡ್ ಭೂಮಿ ಮತ್ತು ಆರ್ಕ್ಟುರಸ್ IV ನಡುವಿನ ಸಂವಹನಮತ್ತು ಆರ್ಕ್ಟುರಸ್ IV ನಲ್ಲಿ ಹೇಗೆ ಸಸ್ಯ ಮತ್ತು ಹಣ್ಣು ನಿಜವಾಗಿ ಬೆಳೆಯುತ್ತವೆ ಎಂದು ನಮಗೆ ತೋರಿಸಿದ್ದಾರೆ ಆದ್ದರಿಂದ ಮೆಥಾನಿಯನ್ನರ ಮೇಲ್ಮೈಯಲ್ಲಿ ಸಸ್ಯಗಳನ್ನು ಹೇಗೆ ನೆಡಲಾಗುತ್ತದೆ ಮತ್ತು ಹೇಗೆ ಬೆಳೆಯುತ್ತಾರೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ಅವುಗಳ ಹಣ್ಣುಗಳು ಭೂಗರ್ಭದಲ್ಲಿ ಬೆಳೆಯುತ್ತವೆ ಅವು ಹೇಗೆ ಕಾಣುತ್ತವೆ ಮತ್ತು ನೀವು ಎಲ್ಲವನ್ನೂ ಇಲ್ಲಿ ನೋಡಬಹುದು ಆದ್ದರಿಂದಅವರು ಹೆಚ್ಚಿನ ವಿವರಗಳಿಗೆ ಹೋಗಿ ಅವರ ಪರಿಸರ ಹೇಗಿರಬಹುದು ಎಂಬುದನ್ನು ವಿವರಿಸಿದರುಆದ್ದರಿಂದ ಇದುಈ ರೀತಿಯ ವಿವರಗಳನ್ನು ವಿದ್ಯಾರ್ಥಿಗಳು ಸಹ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅವರು ಬಯಸಿದ್ದರು ಮತ್ತು ಇದು ಅವರಿಗೆ ಉತ್ತಮ ಕೇಸ್ ಸ್ಟಡಿಯಾಗಿದೆ ಧನ್ಯವಾದಗಳು